ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಆಂಡ್ ಡಿಸೈನ್ನ ಮಾಡ್ಯೂಲ್ 14ಗೆ ಸುಸ್ವಾಗತ ಕಳೆದ ಎರಡು ಮಾಡ್ಯೂಲ್ಗಳಿಂದ ನಾವು ಒಬ್ಜೆಕ್ಟ್ಗಳ ಸ್ವರೂಪ ಮತ್ತು ಕ್ಲಾಸ್ಗಳ ಸ್ವರೂಪದ ಬಗ್ಗೆ ಚರ್ಚಿಸುತ್ತಿದ್ದೇವೆ ನಾವು ಒಬ್ಜೆಕ್ಟ್ಗಳ ನಡುವಿನ ರಿಲೇಶನ್ ಶಿಪ್ ಅನ್ನು ಚರ್ಚಿಸಿದ್ದೇವೆ ಮತ್ತು ಈ ಪ್ರಸ್ತುತ ಮಾಡ್ಯೂಲ್ನಲ್ಲಿ ನಾವು ಕ್ಲಾಸ್ಗಳ ನಡುವಿನ ರಿಲೇಶನ್ ಶಿಪ್ ಬಗ್ಗೆ ಚರ್ಚಿಸುತ್ತೇವೆ ಆದ್ದರಿಂದ ಈ ಮಾಡ್ಯೂಲ್ನ ಏಕೈಕ ಉದ್ದೇಶವೆಂದರೆ ವಿವಿಧ ಕ್ಲಾಸ್ಗಳ ನಡುವೆ ಇರಬಹುದಾದ ವಿವಿಧ ರಿಲೇಶನ್ ಶಿಪ್ಗಳನ್ನು ಅರ್ಥಮಾಡಿಕೊಳ್ಳುವುದು ಆದ್ದರಿಂದ ನಾವು ಕ್ಲಾಸ್ಗಳ ನಡುವಿನ ರಿಲೇಶನ್ ಶಿಪ್ನ ಅರ್ಥವನ್ನು ಸಂಕ್ಷಿಪ್ತವಾಗಿ ಮಾತನಾಡುತ್ತೇವೆ ಮತ್ತು ಒಬ್ಜೆಕ್ಟ್ ಓರಿಯಂಟೆಡ್ ಸಿಸ್ಟಮ್ನ ವಿವಿಧ ಕ್ಲಾಸ್ಗಳ ನಡುವೆ ಆಗಾಗ್ಗೆ ಕಂಡುಬರುವ 4 ವಿಭಿನ್ನ ರೀತಿಯ ಸಾಮಾನ್ಯ ರಿಲೇಶನ್ ಶಿಪ್ಗಳ ಬಗ್ಗೆ ನಾವು ಚರ್ಚಿಸುತ್ತೇವೆ ಅವುಗಳೆಂದರೆ ರಿಲೇಶನ್ ಶಿಪ್ಗಳ ಅಸೋಸಿಯೇಷನ್ ಇನ್ಹೇರಿಟನ್ಸ್ ಅಗ್ಗ್ರಿಗೇಷನ್ ಮತ್ತು ಅಂತಿಮವಾಗಿ ಡಿಫೆನ್ಡೆನ್ಸಿ ಆದ್ದರಿಂದ ನಾವು ವಿವರಣಾತ್ಮಕ ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ ಆದ್ದರಿಂದ ಇಲ್ಲಿನ ಚಿತ್ರಗಳು ನಿಮ್ಮ ಉಲ್ಲೇಖಕ್ಕಾಗಿವೆ ನಿಜವಾದ ಹೇಳಿಕೆಗಳು ಕೆಳಗಿವೆ ನಾವು ಹೇಳಲು ಪ್ರಯತ್ನಿಸುತ್ತಿರುವುದು ಡೈಸಿ ಒಂದು ರೀತಿಯ ಹೂವು ಇದು ನಾವು ಮಾಡುತ್ತಿರುವ ಹೇಳಿಕೆ ಅದು ನಮಗೆ ತಿಳಿದಿದೆ ಗುಲಾಬಿ ಒಂದು ರೀತಿಯ ಹೂವು ಆದರೆ ಇದು ಡೈಸಿಗಿಂತ ಭಿನ್ನವಾಗಿದೆ ಕೆಂಪು ಗುಲಾಬಿಗಳು ಮತ್ತು ಹಳದಿ ಗುಲಾಬಿಗಳು ಎರಡೂ ರೀತಿಯ ಗುಲಾಬಿಗಳಾಗಿವೆ ಆದ್ದರಿಂದ ನಾವು ಈ ಹೋಲಿಕೆಗಳು ಅಥವಾ ರಿಲೇಶನ್ ಶಿಪ್ಗಳು ಹೇಗೆ ಅಸ್ತಿತ್ವದಲ್ಲಿವೆ ಎಂಬುದರ ಕುರಿತು ಉಲ್ಲೇಖಕ್ಕಾಗಿ ಚಿತ್ರಗಳನ್ನು ನೋಡಬಹುದು ದಳವು ಎರಡೂ ರೀತಿಯ ಹೂವುಗಳ ಒಂದು ಭಾಗವಾಗಿದೆ ಅದು ಡೈಸಿ ಆಗಿರಲಿ ಅಥವಾ ಗುಲಾಬಿಯಾಗಿರಲಿ ದಳಗಳು ಅವುಗಳ ಭಾಗವಾಗಿದೆ ಲೇಡಿಬಗ್ಗಳು ಈ ಲೇಡಿಬಗ್ಗಳು ಕೆಲವು ಕೀಟಗಳನ್ನು ತಿನ್ನುತ್ತವೆ ಇದು ಅತ್ಯಂತ ವಿಶಿಷ್ಟವಾದ ಆಫಿಡ್ಗಳು ಮತ್ತು ಇವು ಸಸ್ಯವನ್ನು ಉಳಿಸುತ್ತವೆ ಆದ್ದರಿಂದ ಇದು ನಾವು ಮೋಡೆಲ್ ಮಾಡಲು ಪ್ರಯತ್ನಿಸುತ್ತಿರುವ ಒಂದು ರೀತಿಯ ನೈಜ ಜಗತ್ತಿನ ಸನ್ನಿವೇಶವಾಗಿದೆ ನಾವು ಪ್ರತಿನಿಧಿಸಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನಾವು ಈ 5 ಹೇಳಿಕೆಗಳನ್ನು ಪರಿಶೀಲಿಸಿದರೆ ಮತ್ತು ಮೊದಲು ನಾವು ಏನು ಮಾಡಬಹುದೆಂದರೆ ನಾವು ಹೊಂದಿರುವ ವಿಭಿನ್ನ ಕ್ಲಾಸ್ಗಳನ್ನು ತ್ವರಿತವಾಗಿ ಗುರುತಿಸಬಹುದು ಖಂಡಿತವಾಗಿಯೂ ಹೂವು ಒಂದು ಕ್ಲಾಸ್ ಆಗಿದ್ದು ಅದು ಎಲ್ಲಾ ರೀತಿಯ ಹೂವುಗಳನ್ನು ಹೊಂದಿರುತ್ತದೆ ಡೈಸಿ ಒಂದು ಕ್ಲಾಸ್ ಆಗಿದೆ ಇಲ್ಲಿ ನಾವು ಯೋಚಿಸಬಹುದಾದ ಎಲ್ಲಾ ಡೈಸಿ ಹೂವುಗಳಿವೆ ಗುಲಾಬಿ ಒಂದು ಕ್ಲಾಸ್ ಆಗಿದೆ ಕೆಂಪು ಗುಲಾಬಿ ಹಳದಿ ಗುಲಾಬಿ ಅವು ಕ್ಲಾಸ್ಗಳಾಗಿವೆ ದಳ ಒಂದು ಕ್ಲಾಸ್ ಲೇಡಿಬಗ್ ಒಂದು ಕ್ಲಾಸ್ ಆಫಿಡ್ ಒಂದು ಕ್ಲಾಸ್ ಆದ್ದರಿಂದ ಕನಿಷ್ಠ ಈ ಕ್ಲಾಸ್ಗಳನ್ನು ನಾವು ಸ್ಪಷ್ಟವಾಗಿ ಗುರುತಿಸಬಹುದು ಮತ್ತು ನಾವು ಕೊನೆಯ ಮಾಡ್ಯೂಲ್ನಲ್ಲಿ ಕ್ಲಾಸ್ಗಳ ಸ್ವರೂಪದ ಬಗ್ಗೆ ಮಾತನಾಡಿದ್ದೇವೆ ಆದ್ದರಿಂದ ಈ ತತ್ವಗಳನ್ನು ಅನುಸರಿಸಿ ನಾವು ಇವುಗಳನ್ನು ಕ್ಲಾಸ್ಗಳು ಎಂದು ಸುಲಭವಾಗಿ ಹೇಳಬಹುದು ಈಗ ನಾವು ಯಾವುದು ಮುಖ್ಯ ಎಂಬುದರ ಬಗ್ಗೆ ಗಮನಹರಿಸಲು ಪ್ರಯತ್ನಿಸುತ್ತಿದ್ದೇವೆ ಈ ಪ್ರತಿಯೊಂದು ಹೇಳಿಕೆಗಳು ಈ ಕ್ಲಾಸ್ಗಳ ನಡುವಿನ ಕೆಲವು ರೀತಿಯ ರಿಲೇಶನ್ ಶಿಪ್ಅನ್ನು ವಾಸ್ತವವಾಗಿ ವಿವರಿಸುತ್ತದೆ ಆದ್ದರಿಂದ ಮೊದಲನೆಯದು ಹಂಚಿಕೆಯ ಸಂಪರ್ಕ ಡೈಸಿಗಳು ಮತ್ತು ಗುಲಾಬಿಗಳು ಈ 2 ಹೇಳಿಕೆಗಳನ್ನು ತೆಗೆದುಕೊಂಡರೆ ಡೈಸಿ ಮತ್ತು ಗುಲಾಬಿಗಳು ಎರಡೂ ರೀತಿಯ ಹೂವುಗಳು ಎಂದು ನಾವು ಹೇಳಬಹುದು ಅವುಗಳು ಪ್ರಕಾಶಮಾನವಾದ ಬಣ್ಣವನ್ನು ಹಂಚಿಕೊಳ್ಳುವ ಸುಗಂಧವನ್ನು ಹೊಂದಿರುವ ಮತ್ತು ಇತ್ಯಾದಿಗಳನ್ನೂ ಹೊಂದಿರುವ ಹೂವುಗಳ ಬಗೆಯಾಗಿವೆ ಆದ್ದರಿಂದ ನಾವು ಆಗಾಗ್ಗೆ ಈ ಸಂಪರ್ಕವನ್ನು ಈ ರಿಲೇಶನ್ ಶಿಪ್ಅನ್ನು ಡೈಸಿ ಹೂ ಎಂದು ಹೇಳುವ ಮೂಲಕ ಅಥವಾ ಗುಲಾಬಿ ಹೂವು ಎಂದು ಹೇಳುವ ಮೂಲಕ ವ್ಯಕ್ತಪಡಿಸುತ್ತೇವೆ ಅದೇ ರೀತಿ ಕೆಂಪು ಗುಲಾಬಿಗಳು ಮತ್ತು ಹಳದಿ ಗುಲಾಬಿಗಳು ಎರಡೂ ರೀತಿಯ ಗುಲಾಬಿಗಳು ಎಂಬ ಮೂರನೆಯ ಹೇಳಿಕೆಗೆ ನಾವು ಪ್ರವೇಶಿಸಿದಾಗ ಶಬ್ದಾರ್ಥದ ಸಂಪರ್ಕವೆಂದರೆ ಗುಲಾಬಿಯು ಡೈಸಿಯೊಂದಿಗೆ ಸಂಬಂಧಿಸಿರುವುದಕ್ಕೆ ಹೋಲಿಸಿದರೆ ಅವುಗಳು ಹೆಚ್ಚು ನಿಕಟವಾದ ಸಂಬಂಧವನ್ನು ಹೊಂದಿವೆ ಕೆಂಪು ಗುಲಾಬಿ ಮತ್ತು ಹಳದಿ ಗುಲಾಬಿಯ ನಡುವಿನ ಸಾಮ್ಯತೆಯು ಕೆಂಪು ಗುಲಾಬಿ ಮತ್ತು ಡೈಸಿ ನಡುವಿನ ಹೋಲಿಕೆಗಿಂತ ಹೆಚ್ಚಿನದಾಗಿದೆ ಆದ್ದರಿಂದ ಇದು ಮತ್ತೆ ವ್ಯಕ್ತವಾಗುತ್ತದೆ ಈ ಶಬ್ದಾರ್ಥದ ಸಂಪರ್ಕವು ಮತ್ತೆ ಕೆಲವು ರೀತಿಯ ರಿಲೇಶನ್ ಶಿಪ್ಅನ್ನು ವ್ಯಕ್ತಪಡಿಸುತ್ತದೆ ಅಂದರೆ ಕೆಂಪು ಗುಲಾಬಿಯು ಗುಲಾಬಿ ಹಳದಿ ಗುಲಾಬಿಯು ಗುಲಾಬಿ ಮತ್ತು ಹೀಗೆ ಹಲವು ಎಂದು ನಾನು ಹೇಳಬಲ್ಲ ಇದಕ್ಕೆ ವಿರುದ್ಧವಾಗಿ ನೀವು ನಾಲ್ಕನೆಯ ಹೇಳಿಕೆಯನ್ನು ಗಮನಿಸಿದಾಗ ದಳವು ಎರಡೂ ರೀತಿಯ ಹೂವುಗಳ ಒಂದು ಭಾಗವಾಗಿದೆ ನಂತರ ನಾವು ಶಬ್ದಾರ್ಥದ ಸಂಪರ್ಕವನ್ನು ಹೊಂದಿದ್ದೇವೆ ಅದು ಇಡೀ ಭಾಗದ ರಿಲೇಶನ್ ಶಿಪ್ಅನ್ನು ವಿವರಿಸುತ್ತದೆ ಅಂದರೆ ದಳಗಳನ್ನು ಹೊಂದಿರದ ಹೂವುಗಳನ್ನು ನಾವು ಕಾಣುವುದು ತುಂಬ ಕಡಿಮೆ ಮತ್ತು ನಾವು ಎಲ್ಲೋ ಕೆಲವು ದಳಗಳನ್ನು ನೋಡಿದರೆ ಅಲ್ಲಿ ಒಂದು ಹೂವಿನಿಂದ ದಳವು ಉದುರಿಹೋಗಿದೆ ಎಂದು ನಮಗೆ ತಿಳಿಯುತ್ತದೆ ಆದ್ದರಿಂದ ಹೂವು ದಳವನ್ನು ಹೊಂದಿದೆ ಎಂದು ಹೇಳುವ ಮೂಲಕ ನಾವು ಆ ರೀತಿಯ ರಿಲೇಶನ್ ಶಿಪ್ಅನ್ನು ರೂಪಿಸುತ್ತೇವೆ ಅದು ಹೂವು ಆಗಿದ್ದು ಎಲ್ಲಾ ಭಾಗವು ದಳಗಳನ್ನು ಹೊಂದಿರುತ್ತದೆ ಅಂತಿಮವಾಗಿ ಐದನೇ ಹೇಳಿಕೆಯಲ್ಲಿ ನೀವು ಲೇಡಿಬಗ್ ನಂತಹ ಕೆಲವು ರೀತಿಯ ರಿಲೇಶನ್ ಶಿಪ್ಅನ್ನು ಹೊಂದಿದ್ದೀರಿ ಅವುಗಳು ಕೀಟಗಳನ್ನು ತಿನ್ನುತ್ತವೆ ಅವುಗಳನ್ನು ಆಫಿಡ್ಗಳು ಎನ್ನುತ್ತಾರೆ ನಾವು ಅದನ್ನು ನೋಡಿದರೆ ಅವುಗಳ ನಡುವೆ ಮೊದಲಿನ ರೀತಿಯ ರಿಲೇಶನ್ ಶಿಪ್ ಇಲ್ಲ ಮತ್ತು ಇನ್ನೊಂದರ ಪ್ರೊಪರ್ಟಿಗಳನ್ನು ಹಂಚಿಕೊಳ್ಳಬಹುದು ಅಥವಾ ಅದಕ್ಕೆ ಹೋಲುತ್ತದೆ ಅಥವಾ ಒಂದು ಇನ್ನೊಂದರ ಭಾಗವಾಗಿರುವುದು ಮತ್ತು ಹೀಗೆ ಹಲವು ಆದರೆ ಇವುಗಳು ಕೆಲವು ರೀತಿಯ ಪ್ರಮುಖ ರಿಲೇಶನ್ ಶಿಪ್ಗಳಾಗಿವೆ ಏಕೆಂದರೆ ಲೇಡಿಬಗ್ಗಳು ಕೆಲವು ಕೀಟಗಳಿಂದ ಹೂವುಗಳನ್ನು ರಕ್ಷಿಸುತ್ತವೆ ಎಂದು ನಾನು ಹೇಳಬಲ್ಲೆ ಆದ್ದರಿಂದ ಈ ವಾಸ್ತವದ ನನ್ನ ಒಬ್ಜೆಕ್ಟ್ ಮಾಡ್ಯೂಲ್ ಅಲ್ಲಿ ನಾವು ಈ ರೀತಿಯ ಸಿಮ್ಯಾಟಿಕ್ ಡಿಫೆನ್ಡೆನ್ಸಿ ಅನ್ನು ರೂಪಿಸಲು ಬಯಸುತ್ತೇವೆ ಮತ್ತು ನಾವು ಮುಂದುವರಿಯುವ ಮೊದಲು ನಿಮಗೆ ಪ್ರಶ್ನೆಯನ್ನು ಹಾಕುತ್ತೇನೆ ಗುಲಾಬಿಗಳು ಮತ್ತು ಮೇಣದ ಬತ್ತಿಗಳು ಸಂಬಂಧಿಸಿವೆ ಖಂಡಿತವಾಗಿಯೂ ಲೇಡಿಬಗ್ಗಳು ಮತ್ತು ಆಫಿಡ್ಗಳ ನಡುವಿನ ಹೋಲಿಕೆಗಳು ಗುಲಾಬಿಗಳು ಮತ್ತು ಮೇಣದ ಬತ್ತಿಗಳ ನಡುವಿನ ಹೋಲಿಕೆಗಳಿಗಿಂತ ಹೆಚ್ಚಾಗಿರುತ್ತದೆ ಏಕೆಂದರೆ ಲೇಡಿಬಗ್ಗಳು ಮತ್ತು ಆಫಿಡ್ ಗಳು ಎರಡೂ ತಮ್ಮ ಜೀವನೋಪಾಯಕ್ಕಾಗಿ ಅವಲಂಬಿತವಾಗಿವೆ ಮತ್ತು ಸಸ್ಯಗಳ ಮೇಲೆ ಅವಲಂಬಿತವಾಗಿವೆ ಎಂದು ನೀವು ಹೇಳಬಹುದು ಆದ್ದರಿಂದ ನನ್ನ ಪ್ರಕಾರ ರಿಲೇಶನ್ ಶಿಪ್ ಯಾವುದು ಮತ್ತು ರಿಲೇಶನ್ ಶಿಪ್ಇಲ್ಲದಿರುವುದು ಎಂಬುದು ಖಂಡಿತವಾಗಿಯೂ ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ ವೈವಿಧ್ಯಮಯವಾಗಿದೆ ಆದ್ದರಿಂದ ನಾವು ಅಧ್ಯಯನ ಮಾಡುತ್ತಿರುವುದು ಬಹಳ ನಿರ್ದಿಷ್ಟವಾದ ಕೆಲವು ರೀತಿಯ ರಿಲೇಶನ್ ಶಿಪ್ಗಳಾಗಿದ್ದು ಮತ್ತು ಅವು ವಿಭಿನ್ನ ಡಿಸೈನ್ಗಳಲ್ಲಿ ಆಗಾಗ್ಗೆ ಸಂಭವಿಸುವುದನ್ನು ಮತ್ತು ನಾನು ನಿಮಗೆ ನೆನಪಿಸಲು ಬಯಸುತ್ತೇನೆ ಮತ್ತು ಈ ಸಂಪರ್ಕವನ್ನು ಮಾಡ್ಯೂಲ್ 12ರಲ್ಲಿ ನೀವು ನೋಡಬಹುದು ಅಲ್ಲಿ ನಾವು ಒಬ್ಜೆಕ್ಟ್ಗಳ ನಡುವಿನ ರಿಲೇಶನ್ ಶಿಪ್ಗಳ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ನಾವು ಗಮನಿಸಿದಂತೆ ಒಬ್ಜೆಕ್ಟ್ಗಳ ನಡುವಿನ ವಿಭಿನ್ನ ರಿಲೇಶನ್ ಶಿಪ್ಗಳನ್ನು ನಾವು ನೋಡುತ್ತೇವೆ ಆಯಾ ಕ್ಲಾಸ್ಗಳ ನಡುವೆ ಅವು ಒಂದೇ ರೀತಿಯಾಗಿ ಸಂಭವಿಸುತ್ತವೆ ಮುಂದುವರಿಯುತ್ತಾ ನಾವು ಗಮನಹರಿಸಲು ಬಯಸುವ ಮೊದಲ ರೀತಿಯ ರಿಲೇಶನ್ ಶಿಪ್ ಬಗ್ಗೆ ಮಾತನಾಡೋಣ ಇದನ್ನು ಅಸೋಸಿಯೇಷನ್ ಎಂದು ಕರೆಯಲಾಗುತ್ತದೆ ಅಸೋಸಿಯೇಷನ್ಗೆ ಕಟ್ಟುನಿಟ್ಟಾದ ವ್ಯಾಖ್ಯಾನವಿಲ್ಲ ಇದು ಅತ್ಯಂತ ಸಾಮಾನ್ಯ ಮತ್ತು ಸಿಮಾಂಟಿಕಲಿ ವೀಕ್ ರೀತಿಯ ರಿಲೇಶನ್ ಶಿಪ್ ಆಗಿದೆ ಆಗಾಗ್ಗೆ ಬಹಳ ಕಟ್ಟುನಿಟ್ಟಾದ ವ್ಯಾಖ್ಯಾನದ ಅಗತ್ಯವಿಲ್ಲ ಎಂಬ ಅರ್ಥದಲ್ಲಿ ಸಿಮಾಂಟಿಕಲಿ ವೀಕ್ ಆಗಿದೆ ಪೂರ್ವನಿಯೋಜಿತವಾಗಿ ಇದು ದ್ವಿಮುಖ ಸ್ವರೂಪದಲ್ಲಿದೆ ಆದ್ದರಿಂದ ಡೈಸಿ ಇದೆ ಮತ್ತು ಹೂವು ಇದೆ ಎಂದು ನಾವು ಹೇಳುತ್ತಿದ್ದೇವೆ ಆದ್ದರಿಂದ ಅವುಗಳ ನಡುವೆ ರಿಲೇಶನ್ ಶಿಪ್ ಇದೆ ಹೂವು ಮತ್ತು ದಳಗಳು ಅವುಗಳ ನಡುವೆಯು ರಿಲೇಶನ್ ಶಿಪ್ ಇದೆ ಈಗ ಅಸೋಸಿಯೇಷನ್ಗಳು ಡಿಸೈನ್ನ ಆರಂಭಿಕ ಹಂತಗಳಲ್ಲಿ ಹೆಚ್ಚಾಗಿ ಸಂಭವಿಸುತ್ತವೆ ಆದ್ದರಿಂದ ನಾವು ಡೈಸಿ ಹೂವು ದಳ ಲೇಡಿಬಗ್ ಇತ್ಯಾದಿಗಳನ್ನು ಕಂಡಾಗ ಆರಂಭದಲ್ಲಿ ಅವುಗಳು ಮಾಡಬಹುದಾದ ವಿಭಿನ್ನ ಮಾರ್ಗಗಳು ಯಾವುವು ಎಂಬುದನ್ನು ಗುರುತಿಸಲು ನಾವು ಪ್ರಯತ್ನಿಸುತ್ತೇವೆ ಅವು ಸಿಮಾಂಟಿಕಲಿ ಅಸೋಸಿಯೇಟೆಡ್ ಆಗಿರಬಹುದು ಮತ್ತು ನಾವು ಈ ಆರಂಭಿಕ ರಿಲೇಶನ್ ಶಿಪ್ಅನ್ನು ಯಾವುದೇ ಆರೋ ಹೆಡ್ಗಳನ್ನು ಹೊಂದಿರದ ಬೈಡೈರೆಕ್ಷನಲ್ ಲಿಂಕ್ಗಳನ್ನು ಬಳಸಿ ನಾವು ಸೆಳೆಯುತ್ತೇವೆ ಆದರೆ ನಾವು ಡಿಸೈನ್ನ ಮೇಲೆ ಹೋದಂತೆ ನಂತರದ ಹಂತಗಳಲ್ಲಿ ನಾವು ಹೆಚ್ಚು ಹೆಚ್ಚು ಮಾಹಿತಿಯನ್ನು ಅನಾಲೈಝ್ ಮಾಡುತ್ತೇವೆ ಅಸೋಸಿಯೇಷನ್ ಆಗಿ ನಾವು ಆ ರಿಲೇಶನ್ ಶಿಪ್ಗಳನ್ನು ಪರಿಷ್ಕರಿಸಲು ಸಾಧ್ಯವಾಗುತ್ತದೆ ಇಲ್ಲಿ ನಂತರ ಹೆಚ್ಚು ಸಂಸ್ಕರಿಸಿದ ರಿಲೇಶನ್ ಶಿಪ್ಆಗಿ ಹೊರಹೊಮ್ಮುತ್ತದೆ ಮತ್ತು ಈ ರೀತಿಯು ಇನ್ಹೇರಿಟನ್ಸ್ ರಿಲೇಶನ್ ಶಿಪ್ ಗೆ ಏರುತ್ತದೆ ಎಂದು ನಾವು ನೋಡುತ್ತೇವೆ ಅಥವಾ ಹೂವು ಮತ್ತು ದಳಗಳ ನಡುವಿನ ಒಂದು ಒಡನಾಟವು ಅಗ್ಗ್ರಿಗೇಷನ್ ರೀತಿಯ ರಿಲೇಶನ್ ಶಿಪ್ ಗೆ ಏರುತ್ತದೆ ಆದರೆ ಲೇಡಿಬಗ್ ಮತ್ತು ಹೂವಿನ ನಡುವಿನ ರಿಲೇಶನ್ ಶಿಪ್ ಸಮಾನವಾಗಿ ಗುರುತಿಸಲ್ಪಟ್ಟಂತೆ ಮುಂದುವರಿಯಬಹುದು ಆದ್ದರಿಂದ ಅಸೋಸಿಯೇಷನ್ ರಿಲೇಶನ್ ಶಿಪ್ನ ಅತ್ಯಂತ ಸಾಮಾನ್ಯ ಸ್ವರೂಪವಾಗಿದ್ದು ಎರಡು ಕ್ಲಾಸ್ಗಳು ಸಂವಹನ ನಡೆಸಲು ಕೆಲವು ಮಾರ್ಗಗಳನ್ನು ಕಂಡುಕೊಂಡಾಗಲೆಲ್ಲಾ ಪರಸ್ಪರ ಸಂಬಂಧ ಹೊಂದಲು ಕೆಲವು ಮಾರ್ಗಗಳನ್ನು ಕಂಡುಕೊಂಡಾಗಲೆಲ್ಲಾ ನೀವು ಅದನ್ನು ಬಳಸಬೇಕು ನೀವು ಕೆಲವು ರೀತಿಯ ಸಿಮ್ಯಾಟಿಕ್ ಡಿಫೆನ್ಡೆನ್ಸಿಅನ್ನು ಕಂಡುಕೊಂಡಾಗಲೆಲ್ಲಾ ನೀವು ಅವುಗಳ ನಡುವೆ ಅಸೋಸಿಯೇಷನ್ಅನ್ನು ಇಡಬೇಕು ತದನಂತರ ಒಬ್ಜೆಕ್ಟ್ ಓರಿಯಂಟೆಡ್ ಡಿಸೈನ್ನ ಹಂತಗಳಲ್ಲಿ ಅನಾಲಿಸಿಸ್ ಎಂಬ ಹೆಚ್ಚಿನ ಮಾಹಿತಿಗಾಗಿ ಎದುರುನೋಡಬಹುದು ಅಲ್ಲಿ ನೀವು ಅವುಗಳಲ್ಲಿ ಕೆಲವನ್ನು ಪರಿಷ್ಕರಿಸಲು ಮತ್ತು ಅವುಗಳ ನಡುವೆ ಹೆಚ್ಚು ಬಲವಾದ ಸ್ಟ್ರಕ್ಚರ್ಡ್ ರಿಲೇಶನ್ ಶಿಪ್ಗಳನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಈಗ ಅಸೋಸಿಯೇಷನ್ಗಳು ಸಾಮಾನ್ಯವಾಗಿ ಮಲ್ಟಿಪ್ಲೇಸಿಟಿ ರಿಲೇಶನ್ ಶಿಪ್ಗಳನ್ನು ಹೊಂದಿರುತ್ತವೆ ಮತ್ತು ಈ ಮಲ್ಟಿಪ್ಲೇಸಿಟಿ ಗಳನ್ನು ಸಾಮಾನ್ಯವಾಗಿ ಕಾರ್ಡಿನಲಿಟಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಳಸಿ ನೀವು ವಸ್ತುವನ್ನು ಖರೀದಿಸುತ್ತಿದ್ದೀರಿ ಎಂದು ಭಾವಿಸೋಣ ಆದ್ದರಿಂದ ಖರೀದಿಯ ಭಾಗದಲ್ಲಿ ಏನಾಗುತ್ತದೆ ಖರೀದಿಸುವ ಭಾಗದಲ್ಲಿ ನೀವು ಮಾಡುವ ಆರ್ಡರ್ ಇದೆ ಮತ್ತು ಕ್ರೆಡಿಟ್ ಕಾರ್ಡ್ ಭಾಗದಲ್ಲಿ ಒಂದು ವ್ಯವಹಾರ ಇದೆ ಆದ್ದರಿಂದ ಈ ಆರ್ಡರ್ ರೂಪಾಯಿ 1000 ಎಂದು ಹೇಳಿದರೆ ನೀವು ಕ್ರೆಡಿಟ್ ಕಾರ್ಡ್ನಲ್ಲಿ ರೂಪಾಯಿ 1000 ವಹಿವಾಟು ನಡೆಸಬೇಕಾಗುತ್ತದೆ ಆದ್ದರಿಂದ ವ್ಯಾಪಾರಿ ನಿಮಗೆ ಮಾರಾಟ ಮಾಡಿದ ಸೇಲ್ ಒಬ್ಜೆಕ್ಟ್ನ ಮೇಲೆ ಇರುವ ಆರ್ಡರ್ಅನ್ನು ನಾವು ಗುರುತಿಸಿದರೆ ಮತ್ತು ಕ್ರೆಡಿಟ್ ಕಾರ್ಡ್ ವಹಿವಾಟು ಒಂದು ಟ್ರಾನ್ಸಾಕ್ಷನ್ ಒಬ್ಜೆಕ್ಟ್ ಆಗಿದ್ದು ಅದರ ಮೂಲಕ ನೀವು ನಿಜವಾಗಿಯೂ ವ್ಯಾಪಾರಿಗೆ ಪಾವತಿಸಲು ಅನುಕೂಲ ಮಾಡಿಕೊಟ್ಟಿದ್ದೀರಿ ನಂತರ ನೀವು ಮಾಡುವ ಪ್ರತಿ ಆರ್ಡರ್ಗೂ ನೀವು ಮಾಡುವ ಪ್ರತಿಯೊಂದು ಮಾರಾಟಕ್ಕೂ ನೀವು ಮಾಡುವ ಪ್ರತಿಯೊಂದು ಖರೀದಿಗೂ ಅದನ್ನು ಗುರುತಿಸುವಿರಿ ಆದ್ದರಿಂದ ಆ ಸೇಲ್ ಒಬ್ಜೆಕ್ಟ್ಗೆ ಅನುಗುಣವಾದ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಒಬ್ಜೆಕ್ಟ್ಅನ್ನು ಹೊಂದಿರಬೇಕು ಪ್ರತಿ ಕ್ರೆಡಿಟ್ ಕಾರ್ಡ್ ವಹಿವಾಟಿಗೆ ಒಂದು ಮಾರಾಟ ಇರಬೇಕು ಪ್ರತಿ ಮಾರಾಟಕ್ಕೂ ಕ್ರೆಡಿಟ್ ವಹಿವಾಟು ಇರಬೇಕು ಆದ್ದರಿಂದ ಇದು ಈ ರೀತಿಯ ಸನ್ನಿವೇಶವಾಗಿದ್ದರೆ ಇದು ಒನ್ ಟು ಒನ್ ಅಸೋಸಿಯೇಷನ್ ಎಂದು ನೀವು ಹೇಳುತ್ತೀರಿ ಮತ್ತು ಈ ಕ್ಲಾಸ್ಗಳ ನಡುವೆ ಈ ಕ್ಲಾಸ್ನ ಒಂದು ಇನ್ಸ್ಟೆನ್ಸ್ ಅದೆ ಕ್ಲಾಸ್ನ ಇನ್ನೊಂದು ಯುನಿಕ್ ಇನ್ಸ್ಟೆನ್ಸ್ ನೊಂದಿಗೆ ಅಸೋಸಿಯೇಟೆಡ್ ಆಗಿರುತ್ತದೆ ಮತ್ತು ಪ್ರತಿಯಾಗಿದೆ ಆದರೆ ಕೆಲವು ಸಂದರ್ಭಗಳಲ್ಲಿ ಅದು ವಿಭಿನ್ನವಾಗಿರುತ್ತದೆ ಉದಾಹರಣೆಗೆ ನೀವು ಮತ್ತೆ ಖರೀದಿಸುತ್ತಿರುವ ಆರ್ಡರ್ಅನ್ನು ಪರಿಗಣಿಸಿ ನೀವು ಆರ್ಡರ್ ಮಾಡುತ್ತೀರಿ ಹೀಗೆ ಹೆಚ್ಚಾಗಿ ನಾವು ಒಂದೇ ವಸ್ತುವನ್ನು ಖರೀದಿಸುವುದಿಲ್ಲ ನಾವು ಐಟಂ1 ಅನ್ನು ಖರೀದಿಸುತ್ತೇವೆ ನಂತರ ನಾವು ಐಟಂ2 ಐಟಂ3 ಅನ್ನು ಅದೇ ರೀತಿ ಖರೀದಿಸುತ್ತೇವೆ ಆದ್ದರಿಂದ ನಾವು ಅವುಗಳನ್ನು ಒಟ್ಟಿಗೆ ಬಂಡಿಯಲ್ಲಿ ಇರಿಸಿ ನಂತರ ಆ ಸಂಪೂರ್ಣ ವಸ್ತುವನ್ನು ಒಟ್ಟಿಗೆ ಖರೀದಿಸುತ್ತೇವೆ ಹಾಗಾಗಿ ನಾನು ನೋಡಿದರೆ ನಾನು ಲೈನ್ ಐಟಂ ಕ್ಲಾಸ್ನಿಂದ ಮೋಡೆಲ್ ಮಾಡಿದರೆ ಆರ್ಡರ್ನಲ್ಲಿ ಇರಿಸಲಾಗಿರುವ ಪ್ರತಿಯೊಂದು ಐಟಂಅನ್ನು ನಾನು ಮೋಡೆಲ್ ಮಾಡಿದರೆ ಮತ್ತು ಆರ್ಡರ್ ಕ್ಲಾಸ್ನಿಂದ ನಾನು ಈ ಸಂಪೂರ್ಣ ಆರ್ಡರ್ಅನ್ನು ಮೋಡೆಲ್ ಮಾಡಿದರೆ ಅವುಗಳ ನಡುವಿನ ರಿಲೇಶನ್ಶಿಪ್ ಒನ್ ಟು ಮೆನಿ ಆಗಿದೆ ಅಂದರೆ ಒಂದು ಆರ್ಡರ್ ಒಬ್ಜೆಕ್ಟ್ ಇನ್ಸ್ಟೆನ್ಸ್ ಒಂದು ಅಥವಾ ಎರಡು ಅಥವಾ ಹೆಚ್ಚಿನ ಲೈನ್ ಐಟಂ ಗಳನ್ನು ಹೊಂದಿರುತ್ತದೆ ಮತ್ತು ಅದನ್ನು ಇಲ್ಲಿ ಚಿತ್ರದಲ್ಲಿ ಚಿತ್ರಿಸಲಾಗಿದೆ ಇಲ್ಲಿ ಈ ಭಾಗದಲ್ಲಿ ಸಂಖ್ಯೆ 1 ಆಗಿದ್ದು ಅದು ಒಂದು ಆರ್ಡರ್ ಎಂದು ಹೇಳುತ್ತದೆ ಮತ್ತು ಇನ್ನೊಂದು ಭಾಗವು ಸಂಖ್ಯೆ ಆಗಿರುತ್ತದೆ ನಿಮಗೆ ಅದನ್ನು ಸರಿಯಾಗಿ ಓದಲು ಸಾಧ್ಯವಾಗದಿದ್ದರೆ ಮೂಲತಃ ಇದನ್ನು ಹೀಗೆ ಬರೆಯಲಾಗಿದೆ ಆದ್ದರಿಂದ ಇದರರ್ಥ ಒಂದರಿಂದ ನೀವು ಬಯಸಿದಷ್ಟು ವ್ಯಾಪ್ತಿಯಿರಬಹುದು ಆದ್ದರಿಂದ ಅದು 1 2 3 4 5 ಆಗಿರಬಹುದು ಆದ್ದರಿಂದ ಇವು ವಿಶಿಷ್ಟ ಸಂಕೇತಗಳಾಗಿವೆ ಉದಾಹರಣೆಗೆ ನೀವು 1 ಟು 5 ಎಂದು ಬರೆದಿದ್ದರೆ ಅಲ್ಲಿ ಅದು 1 ರಿಂದ 5 ಶ್ರೇಣಿಯವರೆಗೆ ಎಂದು ಅರ್ಥೈಸುತ್ತದೆ ಇದು ಒಂದು ನಿರ್ದಿಷ್ಟವಾದದ್ದು ಅದು ಒಂದರಿಂದ ನೀವು ಬಯಸಿದಷ್ಟು ಎಂದು ಹೇಳುತ್ತದೆ ಅಂತಹ ಅಸೋಸಿಯೇಷನ್ಗಳನ್ನು ಒನ್ ಟು ಮೆನಿ ಅಸೋಸಿಯೇಷನ್ಗಳು ಎಂದು ಕರೆಯಲಾಗುತ್ತದೆ ತದನಂತರ ಅಂತಿಮವಾಗಿ ಮೆನಿ ಟು ಮೆನಿ ಅಸೋಸಿಯೇಷನ್ಗಳು ಇರಬಹುದು ಯಾವುದೇ ಮಾರಾಟದ ಸನ್ನಿವೇಶದ ಬಗ್ಗೆ ಯೋಚಿಸಿ ಮತ್ತು ವಿಭಿನ್ನ ಗ್ರಾಹಕರು ಮತ್ತು ವಿಭಿನ್ನ ಮಾರಾಟ ವ್ಯಕ್ತಿಗಳನ್ನು ಹೊಂದಿರುವವರು ಸ್ವಾಭಾವಿಕವಾಗಿ ಪ್ರತಿಯೊಬ್ಬ ಗ್ರಾಹಕರು ಹಲವಾರು ವಿಭಿನ್ನ ಮಾರಾಟಗಾರರೊಂದಿಗೆ ವ್ಯವಹರಿಸಬಹುದು ಎಲ್ಲೋ ದಿನಸಿ ವಸ್ತುಗಳನ್ನು ಖರೀದಿಸುತ್ತಿರುವುದು ಎಲ್ಲೋ ಉಡುಪುಗಳನ್ನು ಖರೀದಿಸುತ್ತಿರುವುದು ಎಲ್ಲೋ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿಸುತ್ತಿರುವುದು ಮತ್ತು ಹೀಗೆ ಹಲವು ಅಂತೆಯೇ ಮಾರಾಟದ ವ್ಯಕ್ತಿಯು ಅನೇಕ ವಿಭಿನ್ನ ಗ್ರಾಹಕರೊಂದಿಗೆ ವ್ಯವಹರಿಸುತ್ತಿದ್ದಾನೆ ಹಾಗಾಗಿ ನಾನು ಇಲ್ಲಿ ಒಬ್ಜೆಕ್ಟ್ಅನ್ನು ತೆಗೆದುಕೊಂಡರೆ ಮತ್ತು ನಂತರ ಅಲ್ಲಿ ಯಾವುದೇ ಯುನಿಕ್ ರಿಲೇಶನ್ಶಿಪ್ ಇಲ್ಲದಿರಬಹುದು ಒಂದು ಕಸ್ಟಮರ್ ಒಬ್ಜೆಕ್ಟ್ ಒಂದು ಅಥವಾ ಹೆಚ್ಚಿನ ಸೇಲ್ಸ್ ಪರ್ಸನ್ ಒಬ್ಜೆಕ್ಟ್ಗೆ ಸಂಬಂಧಿಸಿರಬಹುದು ಮತ್ತು ಒಂದು ಸೇಲ್ಸ್ ಪರ್ಸನ್ ಒಬ್ಜೆಕ್ಟ್ ಒಂದು ಅಥವಾ ಹೆಚ್ಚಿನ ಕಸ್ಟಮರ್ ಒಬ್ಜೆಕ್ಟ್ಗಳಿಗೆ ಸಂಬಂಧಿಸಿದೆ ಅದಕ್ಕಾಗಿಯೇ ಇದನ್ನು ಮೆನಿ ಟು ಮೆನಿ ಅಸೋಸಿಯೇಷನ್ ರಿಲೇಶನ್ಶಿಪ್ಗಳು ಎಂದು ಗೊತ್ತುಪಡಿಸಲಾಗಿದೆ ಆದ್ದರಿಂದ ನಾವು ಸಾಧ್ಯವಾದರೆ ಅಸೋಸಿಯೇಷನ್ಅನ್ನು ಚಿತ್ರಿಸುವಾಗಲೆಲ್ಲಾ ನಾವು ರಿಲೇಶನ್ ಶಿಪ್ನ ಕಾರ್ಡಿನಲಿಟಿಅನ್ನು ಎರಡೂ ಕಡೆ ಹಾಕಲು ಪ್ರಯತ್ನಿಸುತ್ತೇವೆ ಏಕೆಂದರೆ ಈ ಸಂದರ್ಭದಲ್ಲಿ ಅದನ್ನು ಸ್ಲೈಡ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿಲ್ಲ ಆದರೆ ಇಲ್ಲಿ ನಾವು ಸಿಂಪಲ್ ಬೈನರಿ ರಿಲೇಶನ್ ಶಿಪ್ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ಯಾವಾಗಲೂ ಎರಡು ಕ್ಲಾಸ್ಗಳ ನಡುವಿನ ರಿಲೇಶನ್ ಶಿಪ್ ಆಗಿದೆ ಎಂದು ನಾನು ಇಲ್ಲಿ ಟಿಪ್ಪಣಿ ಮಾಡಲು ಬಯಸುತ್ತೇನೆ ಆದ್ದರಿಂದ ಟರ್ನರಿ ಅಸೋಸಿಯೇಷನ್ಗಳು ಸಹ ಇರಬಹುದು ಅಂದರೆ ಮೂರು ವಿಭಿನ್ನ ಕ್ಲಾಸ್ಗಳು ಒಂದಕ್ಕೊಂದು ಸಂಬಂಧಿಸಿರಬಹುದು ನಾವು ಈಗಾಗಲೇ ನಿಮಗೆ ತಿಳಿದಿರುವ ಮುಂದಿನ ರಿಲೇಶನ್ ಶಿಪ್ಗೆ ಸಾಗೋಣ ಕೋರ್ಸ್ನ ಪ್ರಾರಂಭದಿಂದಲೂ ನಾವು ಈ ಬಗ್ಗೆ ಮಾತನಾಡಿದ್ದೇವೆ ಸಂಕೀರ್ಣತೆಯನ್ನು ನಿರ್ವಹಿಸುವ ಸಾಮಾನ್ಯ ಕಾರ್ಯವಿಧಾನವಾಗಿ ನಾವು ಇನ್ಹೇರಿಟನ್ಸ್ ಅಥವಾ ಹೈರಾರ್ಖಿಯ ಬಗ್ಗೆ ಮಾತನಾಡಿದ್ದೇವೆ ತದನಂತರ ನಾವು ಒಬ್ಜೆಕ್ಟ್ಗಳ ರಿಲೇಶನ್ ಶಿಪ್ಗಳ ಬಗ್ಗೆ ಚರ್ಚಿಸುವಾಗ ಇದರ ಬಗ್ಗೆ ದೀರ್ಘವಾಗಿ ಮಾತನಾಡಿದ್ದೇವೆ ಆದ್ದರಿಂದ ನಾನು ಈ ಸಮಯದಲ್ಲಿ ಬಹಳ ಸಂಕ್ಷಿಪ್ತವಾಗಿರುತ್ತೇನೆ ಏಕೆಂದರೆ ನೀವು ಒಬ್ಜೆಕ್ಟ್ಗಳ ವಿಷಯದಲ್ಲಿ ಕಲಿತಂತೆ ಇನ್ಹೇರಿಟನ್ಸ್ ನ ಪರಿಕಲ್ಪನೆಯು ಒಬ್ಜೆಕ್ಟ್ಗಳು ನಿಜವಾಗಿ ಉದ್ಭವಿಸುವ ಕ್ಲಾಸ್ಗಳ ವಿಷಯದಲ್ಲಿ ಬಹಳ ಹೋಲುತ್ತದೆ ಆದ್ದರಿಂದ ನಿಮಗೆ ತಿಳಿದಿರುವಂತೆ ಇನ್ಹೇರಿಟನ್ಸ್ ನಾವು ನೋಡಿದ ಜೆನೆರಲೈಝೇಷನ್ ಅಥವಾ ಸ್ಪೆಷಲ್ಲೈಝೇಷನ್ನ ರಿಲೇಶನ್ ಶಿಪ್ ಆಗಿದೆ ನೀವು ಡೈಸಿ ಒಂದು ಹೂವು ಎಂದು ಮೋಡೆಲ್ ಮಾಡಿದ್ದಾರೆ ಅದು ಡೈಸಿ ಹೂವಿನ ಎಲ್ಲಾ ಗುಣಗಳನ್ನು ಇನ್ಹೇರಿಟನ್ಸ್ ಆಗಿ ಪಡೆಯುತ್ತದೆ ಎಂದರ್ಥ ಆದರೆ ಡೈಸಿ ಕೆಲವು ನಿರ್ದಿಷ್ಟ ಪ್ರೊಪರ್ಟಿಗಳನ್ನು ಹೊಂದಿರಬಹುದು ತನ್ನದೇ ಆದ ಕೆಲವು ಹೆಚ್ಚುವರಿ ಪ್ರೊಪರ್ಟಿಗಳನ್ನು ಹೊಂದಿರಬಹುದು ಆದ್ದರಿಂದ ಅದು ಇನ್ಹೇರಿಟನ್ಸ್ನ ಮೂಲ ತತ್ವವಾಗಿದೆ ನೀವು ಸೂಪರ್ ಕ್ಲಾಸ್ನಿಂದ ಎಲ್ಲವನ್ನೂ ಇನ್ಹೇರಿಟನ್ಸ್ ಆಗಿ ಪಡೆಯುತ್ತೀರಿ ಮತ್ತು ನಿಮ್ಮದೇ ಆದ ಇನ್ನೂ ಕೆಲವು ಪ್ರೊಪರ್ಟಿಗಳನ್ನು ನೀವು ಸೇರಿಸಬಹುದು ಮತ್ತು ಪರಿಭಾಷೆಯ ಪ್ರಕಾರ ನಾವು ಹೇಳುತ್ತೇವೆ ಹೂವು ಜೆನೆರಲೈಝೇಷನ್ ಆಗಿದೆ ಇದನ್ನು ಸಾಮಾನ್ಯವಾಗಿ ಸೂಪರ್ ಕ್ಲಾಸ್ ಎಂದೂ ಕರೆಯಲಾಗುತ್ತದೆ ಮತ್ತು ಡೈಸಿ ಎನ್ನುವುದು ಸಬ್ ಕ್ಲಾಸ್ ಎಂದು ಕರೆಯಲ್ಪಡುವ ಒಂದು ಸ್ಪೆಷಲ್ಲೈಝೇಷನ್ ಆಗಿದೆ ನೀವು ಕೆಲವು ಒಒಪಿ ಪ್ರೋಗ್ರಾಮಿಂಗ್ ಭಾಷೆಗಳ ಅನುಭವದಿಂದ ಬರುತ್ತಿದ್ದರೆ ನೀವು ಇತರ ಸಮಾನ ವ್ಯಾಖ್ಯಾನಗಳನ್ನು ಕಾಣಬಹುದು ಉದಾಹರಣೆಗೆ ಸಿCನಲ್ಲಿನ ಸೂಪರ್ ಕ್ಲಾಸ್ಅನ್ನು ಸಾಮಾನ್ಯವಾಗಿ ಬೇಸ್ ಕ್ಲಾಸ್ ಎಂದು ಕರೆಯಲಾಗುತ್ತದೆ ಸಬ್ ಕ್ಲಾಸ್ಅನ್ನು ಸಾಮಾನ್ಯವಾಗಿ ಸಿC ನಲ್ಲಿ ಡಿರೈವ್ಡ್ ಕ್ಲಾಸ್ ಎಂದು ಕರೆಯಲಾಗುತ್ತದೆ ಮತ್ತು ಇತ್ಯಾದಿ ಮತ್ತು ಇದು ಸಾಮಾನ್ಯವಾಗಿ ಚಿತ್ರಿಸುವ ರೇಖಾಚಿತ್ರವಾಗಿದೆ ಇದು ಯುಎಂಎಲ್ ಡೈಗ್ರಾಮ್ ಆಗಿದೆ ಮತ್ತು ಡೈಸಿ ಹೂವು ಎಂದು ಚಿತ್ರಿಸುವ ಈ ಹೋಲೋ ಆರೋ ಹೆಡ್ ಅನ್ನು ನೀವು ನೋಡಬಹುದು ಈಗ ಶಬ್ದಾರ್ಥವಾಗಿ ಇನ್ಹೇರಿಟನ್ಸ್ ಕ್ಲಾಸ್ಗಳ ನಡುವೆ ಕಂಡುಕೊಳ್ಳುವ ಅತ್ಯಂತ ಆಸಕ್ತಿದಾಯಕ ರಿಲೇಶನ್ ಶಿಪ್ ಆಗಿದೆ ಮತ್ತು ಬಿಹೇವಿಯರ್ ಅನ್ನು ಸಂಬಂಧಿತ ಒಬ್ಜೆಕ್ಟ್ಗಳಿಗೆ ನಿಯೋಜಿಸಲು ಇದನ್ನು ಬಳಸಬಹುದು ಮತ್ತು ಇನ್ಹೇರಿಟನ್ಸ್ ವಿವಿಧ ರೀತಿಯದ್ದಾಗಿರಬಹುದು ಒಬ್ಜೆಕ್ಟ್ಗಳ ನಡುವಿನ ರಿಲೇಶನ್ ಶಿಪ್ಅನ್ನು ಚರ್ಚಿಸುವಾಗ ನಾವು ನೋಡಿದ್ದೇವೆ ಸಿಂಗಲ್ ಮಲ್ಟಿಲೆವೆಲ್ ಹೈರಾರ್ಖಿಕಲ್ ರೀತಿಯ ಇನ್ಹೇರಿಟನ್ಸ್ ಅಥವಾ ಅದು ಮಲ್ಟಿಪಲ್ ಇನ್ಹೇರಿಟನ್ಸ್ ಆಗಿರಬಹುದು ಅಥವಾ ಇದು ಇನ್ಹೇರಿಟನ್ಸ್ನ ಹೈಬ್ರಿಡ್ ರೂಪಗಳಾಗಿರಬಹುದು ಆದ್ದರಿಂದ ನಾವು ಸಿಂಗಲ್ ಹೈರಾರ್ಖಿಕಲ್ ಇನ್ಹೇರಿಟನ್ಸ್ನ ಉದಾಹರಣೆಯ ದೃಷ್ಟಿಯಿಂದ ತ್ವರಿತವಾಗಿ ನೋಡಿದರೆ ನಾವು ಹೈರಾರ್ಖಿಅನ್ನು ಪ್ರತಿನಿಧಿಸುತ್ತಿದ್ದೇವೆ ಇಲ್ಲಿ ರೂಟ್ನ ಮೇಲ್ಭಾಗದಲ್ಲಿ ವಾಹನಗಳು ಇವೆ ಆದ್ದರಿಂದ ವಾಹನವು ಜನರು ಮತ್ತು ಸರಕುಗಳನ್ನು ಸಾಗಿಸಬಹುದಾದ ಕೆಲವು ಕಾರ್ಯವಿಧಾನವಾಗಿದೆ ಎಂದು ನೀವು ಹೇಳಬಹುದು ವಾಹನಗಳನ್ನು ಬಹಳ ಸೀಮಿತ ಪ್ರೊಪರ್ಟಿಗಳನ್ನು ಹೊಂದಿರುವ ಕ್ಲಾಸ್ ಎಂದು ವಿವರಿಸಬಹುದಾದರೂ ಇದು ಚಲಿಸುವ ಕಾರ್ಯವಿಧಾನವಾಗಿದೆ ಅದು ಏನನ್ನಾದರೂ ಇಲ್ಲಿ ಸಾಗಿಸಲು ಸಾಧ್ಯವಾಗುತ್ತದೆ ಇದನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸಲಾಗಿಲ್ಲ ಆದರೆ ಇಲ್ಲಿ ಸೂಚ್ಯವಾಗಿ ಒಂದು ವಾಹನವು ಭೂಮಿಯಲ್ಲಿ ಚಲಿಸುತ್ತದೆ ನಾವು ಇಲ್ಲಿ ಹಡಗುಗಳು ಅಥವಾ ಏರೋಪ್ಲೇನ್ ಗಳ ಬಗ್ಗೆ ಮಾತನಾಡುವುದಿಲ್ಲ ಮತ್ತು ಖಂಡಿತವಾಗಿಯೂ ವಾಹನವನ್ನು ಓಡಿಸಬಹುದು ವಾಹನವು ಸಾರಿಗೆ ಮತ್ತು ಇನ್ನಿತರ ವ್ಯವಸ್ಥೆಯನ್ನು ಹೊಂದಿರುತ್ತದೆ ಆದ್ದರಿಂದ ಈ ಕ್ಲಾಸ್ ಹೊಂದಿರುವ ಸಾಮಾನ್ಯ ಪ್ರೊಪರ್ಟಿಗಳು ಇವು ಆದರೆ ಈ ರೀತಿಯ ಸ್ಪೆಷಲ್ಲೈಝೇಷನ್ ಸಬ್ ಕ್ಲಾಸ್ಗಳಿವೆ ಎಂದು ನಾವು ಹೇಳುತ್ತೇವೆ ದ್ವಿಚಕ್ರ ವಾಹನವು ಒಂದು ವಾಹನ ಎಂದು ನಾವು ಹೇಳಿದ್ದೇವೆ ಏಕೆಂದರೆ ದ್ವಿಚಕ್ರ ವಾಹನವು ನಾವು ಚರ್ಚಿಸಿದ ವಾಹನದ ಈ ಎಲ್ಲಾ ಗುಣಗಳನ್ನು ಪೂರೈಸುತ್ತದೆ ಅದು ಚಲಿಸಬಹುದು ಅದು ಜನರನ್ನು ಸಾಗಿಸಬಹುದು ಅದು ಸರಕುಗಳನ್ನು ಸಾಗಿಸಬಲ್ಲದು ಮತ್ತು ಹೀಗೆ ಹಲವು ಆದರೆ ದ್ವಿಚಕ್ರ ವಾಹನವು ವಾಹನಗಳ ಎಲ್ಲಾ ಪ್ರೊಪರ್ಟಿಗಳ ಜೊತೆಗೆ ಅದು ಹೊಂದಿರುವ ಹೆಚ್ಚುವರಿ ಪ್ರೊಪರ್ಟಿಗಳನ್ನು ಹೊಂದಿದೆ ಇದು ಮೊದಲನೆಯದಾಗಿ ಚಕ್ರಗಳ ಮೇಲೆ ಚಲಿಸುತ್ತದೆ ಎರಡನೆಯದಾಗಿ ಇದು ಎರಡು ಚಕ್ರಗಳನ್ನು ಹೊಂದಿದೆ ಇದಕ್ಕೆ ಸಮತೋಲನ ಅಗತ್ಯವಿರುತ್ತದೆ ಮತ್ತು ಹೀಗೆ ಇತ್ಯಾದಿ ಆದ್ದರಿಂದ ಇವುಗಳು ದ್ವಿಚಕ್ರ ವಾಹನವು ಹೊಂದಿರಬೇಕಾದ ಕೆಲವು ಹೆಚ್ಚುವರಿ ಪ್ರೊಪರ್ಟಿಗಳಾಗಿವೆ ಇಲ್ಲಿ ನಾವು ದ್ವಿಚಕ್ರ ವಾಹನವನ್ನು ಬೈಸಿಕಲ್ ಅಥವಾ ಮೋಟಾರುಬೈಕ್ ನಲ್ಲಿ ಪರಿಣತಿ ಹೊಂದಬಹುದು ಎಂದು ಹೇಳಬಹುದು ಇವೆರಡೂ ಒಂದೇ ರೀತಿಯ ಎರಡು ಚಕ್ರಗಳನ್ನು ಹೊಂದಿವೆ ಸಮತೋಲನ ಅಗತ್ಯ ಮತ್ತು ಎಲ್ಲವನ್ನು ಹೊಂದಿವೆ ಆದರೆ ವಾಹನವನ್ನು ಅಥವಾ ದ್ವಿಚಕ್ರ ವಾಹನವನ್ನು ಸರಿಸಲು ಅಗತ್ಯವಾದ ಶಕ್ತಿಯ ಮೂಲವನ್ನು ದ್ವಿಚಕ್ರ ವಾಹನವು ನಿರ್ದಿಷ್ಟಪಡಿಸುವುದಿಲ್ಲ ಇಲ್ಲಿ ನೀವು ಈ ಮಟ್ಟಕ್ಕೆ ಬಂದಾಗ ಶಕ್ತಿಯ ಮೂಲವು ಮೂಲತಃ ಬೈಸಿಕಲ್ ದ್ವಿಚಕ್ರ ಮತ್ತು ಮೋಟಾರುಬೈಕ್ ದ್ವಿಚಕ್ರ ವಾಹನಗಳ ನಡುವೆ ನಮ್ಮನ್ನು ಪ್ರತ್ಯೇಕಿಸುತ್ತದೆ ಬೈಸಿಕಲ್ ದ್ವಿಚಕ್ರ ವಾಹನವನ್ನು ಕೈಯಾರೆ ನಡೆಸಲಾಗುತ್ತದೆ ಮತ್ತು ಮೋಟಾರು ಬೈಕು ದ್ವಿಚಕ್ರ ವಾಹನವನ್ನು ಕೆಲವು ರೀತಿಯ ಇಂಧನ ಕೆಲವು ಡೀಸೆಲ್ ಪೆಟ್ರೋಲ್ ಅಥವಾ ಅಂತಹದರಿಂದ ನಡೆಸಲಾಗುತ್ತದೆ ಆದ್ದರಿಂದ ನಾವು ಹೈರಾರ್ಖಿಅನ್ನು ಕೆಳಕ್ಕೆ ಚಲಿಸುವಾಗ ಪ್ರೊಪರ್ಟಿಗಳ ವಿಶೇಷತೆಯನ್ನು ಪಡೆಯುತ್ತಲೇ ಇರುತ್ತವೆ ಮತ್ತು ಇದು ನಾವು ಇಲ್ಲಿ ನಿಖರವಾಗಿ ಗೊತ್ತುಪಡಿಸುತ್ತಿದ್ದೇವೆ ಮತ್ತು ಈ ಕೆಲವು ಪರಿಭಾಷೆಯಲ್ಲಿ ನೀವು ಆರಾಮವಾಗಿರಬೇಕು ಈ ಎಲ್ಲಾ ಕ್ಲಾಸ್ಗಳು ಕ್ಲಾಸ್ಗಳ ಒಂದು ಗುಂಪನ್ನು ಲೀಫ್ ಕ್ಲಾಸ್ಗಳು ಅಥವಾ ಕಾಂಕ್ರೀಟ್ ಕ್ಲಾಸ್ಗಳು ಎಂದು ಕರೆಯುತ್ತಾರೆ ಇದರ ಅರ್ಥವೆಂದರೆ ಈ ಕ್ಲಾಸ್ಗಳಿಗೆ ಹೆಚ್ಚಿನ ಸ್ಪೆಷಲ್ಲೈಝೇಷನ್ಇರುವದಿಲ್ಲ ಎಂದು ಆದ್ದರಿಂದ ಖಂಡಿತವಾಗಿಯೂ ಈ ಕ್ಲಾಸ್ಗಳು ಅಸ್ತಿತ್ವದಲ್ಲಿವೆ ಏಕೆಂದರೆ ಈ ಕ್ಲಾಸ್ಗಳಿಗೆ ಅಸ್ತಿತ್ವದಲ್ಲಿರುವ ಒಬ್ಜೆಕ್ಟ್ಗಳು ಇವೆ ಆದರೆ ಬಹಳ ಆಸಕ್ತಿದಾಯಕ ವಿಷಯವೆಂದರೆ ಈ ಇತರ ಕ್ಲಾಸ್ಗಳು ಈ ನಾಲ್ಕು ಕ್ಲಾಸ್ಗಳು ಲೀಫ್ ಕ್ಲಾಸ್ಗಳಲ್ಲ ನಾವು ಅವುಗಳನ್ನು ಒಂದು ರೀತಿಯ ಅಬ್ಸ್ಟ್ರ್ಯಾಕ್ಟ್ ಕ್ಲಾಸ್ಗಳು ಎಂದು ಕರೆಯುತ್ತೇವೆ ಮತ್ತು ಒಂದು ಕ್ಲಾಸ್ ಅಬ್ಸ್ಟ್ರ್ಯಾಕ್ಟ್ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಲು ನಾವು ಅದರ ಕಲ್ಪನೆಯಲ್ಲಿ ಹೆಚ್ಚು ಹೆಚ್ಚು ಹೋಗುತ್ತೇವೆ ಒಂದು ಒಬ್ಜೆಕ್ಟ್ಅನ್ನು ತ್ವರಿತಗೊಳಿಸಲು ಸಾಧ್ಯವಾಗದಿದ್ದರೆ ಕ್ಲಾಸ್ ಅಬ್ಸ್ಟ್ರ್ಯಾಕ್ಟ್ ಆಗಿದೆ ಎಂದು ಹೇಳುತ್ತೇನೆ ಈಗ ಈ ಹೇಳಿಕೆಯಿಂದ ಆಘಾತಕ್ಕೊಳಗಾಗಬೇಡಿ ಏಕೆಂದರೆ ಕಳೆದ ಮಾಡ್ಯೂಲ್ ನಲ್ಲಿಯೇ ನಾವು ಹೇಳಿದ್ದೇವೆ ಕ್ಲಾಸ್ಗಳು ಇನ್ಸ್ಟೆನ್ಸ್ಗಳನ್ನು ಹೊಂದಿದ್ದೇವೆ ಅವುಗಳು ಒಬ್ಜೆಕ್ಟ್ಗಳಾಗಿವೆ ಆದರೆ ಇಲ್ಲಿ ನಾವು ಹೇಳುತ್ತಿದ್ದೇವೆ ಈ ಕ್ಲಾಸ್ ಕೆಲವು ಕ್ಲಾಸ್ಗಳು ಸಾಧ್ಯವಾಗುತ್ತವೆ ಮತ್ತು ಕೆಲವು ಕ್ಲಾಸ್ಗಳು ಇನ್ಹೇರಿಟನ್ಸ್ ಹೈರಾರ್ಖಿಯಲ್ಲಿ ಮಾತ್ರ ಸಂಭವಿಸುತ್ತವೆ ಇದನ್ನು ಅಬ್ಸ್ಟ್ರ್ಯಾಕ್ಟ್ ಎಂದು ಕರೆಯಲಾಗುತ್ತದೆ ಅಂದರೆ ಅವು ಕೆಲವು ಪ್ರೊಪರ್ಟಿಗಳನ್ನು ಹೊಂದಿವೆ ಆದರೆ ಅವು ಆ ಕ್ಲಾಸ್ನ ಇನ್ಸ್ಟೆನ್ಸ್ಗಳಾಗಿರಬಾರದು ನಿರ್ದಿಷ್ಟವಾಗಿ ನಾನು ತ್ರಿಚಕ್ರ ಕ್ಲಾಸ್ನ ಒಬ್ಜೆಕ್ಟ್ಅನ್ನು ಹೊಂದಿದ್ದೇನೆ ಎಂದು ಹೇಳಲು ಸಾಧ್ಯವಿಲ್ಲ ಆದರೆ ನಾನು ಬೈಸಿಕಲ್ ಕ್ಲಾಸ್ನ ಒಬ್ಜೆಕ್ಟ್ಅನ್ನು ಹೊಂದಿದ್ದೇನೆ ಎಂದು ಹೇಳಬಹುದು ಏಕೆಂದರೆ ಅದು ಲೀಫ್ ನೋಡ್ ಲೀಫ್ ಕ್ಲಾಸ್ ಆಗಿದೆ ಮತ್ತು ಬೈಸಿಕಲ್ಅನ್ನು ನಾನು ಹೇಳಬಲ್ಲೆ ಬೈಸಿಕಲ್ ಕ್ಲಾಸ್ನ ಒಬ್ಜೆಕ್ಟ್ ಅನ್ನು ದ್ವಿಚಕ್ರ ವಾಹನ ಕ್ಲಾಸ್ನ ಒಬ್ಜೆಕ್ಟ್ಎಂದು ಭಾವಿಸಬಹುದು ಏಕೆಂದರೆ ಬೈಸಿಕಲ್ ಕ್ಲಾಸ್ ದ್ವಿಚಕ್ರ ವಾಹನ ಕ್ಲಾಸ್ನ ಸ್ಪೆಷಲ್ಲೈಝೇಷನ್ ಆಗಿದೆ ಆದ್ದರಿಂದ ಬೈಸಿಕಲ್ ಕ್ಲಾಸ್ ದ್ವಿಚಕ್ರ ವಾಹನ ಕ್ಲಾಸ್ನ ಎಲ್ಲಾ ಪ್ರೊಪರ್ಟಿಗಳನ್ನು ಪೂರೈಸುತ್ತದೆ ಆದ್ದರಿಂದ ಬೈಸಿಕಲ್ ಒಬ್ಜೆಕ್ಟ್ ನಾನು ಹೊಂದಿರುವ ನಿರ್ದಿಷ್ಟ ಬೈಸಿಕಲ್ ದ್ವಿಚಕ್ರ ವಾಹನ ಕ್ಲಾಸ್ನ ಎಲ್ಲಾ ಪ್ರೊಪರ್ಟಿಗಳನ್ನು ಹೊಂದಿರುತ್ತದೆ ಆದರೆ ನಾನು ಲೀಫ್ ಲೆವೆಲ್ಅನ್ನು ಪರಿಗಣಿಸದಿದ್ದರೆ ದ್ವಿಚಕ್ರ ವಾಹನ ಕ್ಲಾಸ್ನ ಒಂದು ಉದಾಹರಣೆಯನ್ನು ರಚಿಸಲು ನಾನು ಬಯಸಿದರೆ ನಾನು ಅದನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಅದು ನಾವು ಹೇಳಲು ಪ್ರಯತ್ನಿಸುತ್ತಿರುವ ಒಂದು ಅರ್ಥ ನಾವು ಈ ಪರಿಕಲ್ಪನೆಯ ಹೆಚ್ಚಿನ ಪರಿಷ್ಕರಣೆಗಳಿಗೆ ಬರುತ್ತೇವೆ ಮತ್ತು ಶೀಘ್ರದಲ್ಲೇ ನಾನು ಉದಾಹರಣೆಯೊಂದಿಗೆ ವಿವರಿಸುತ್ತೇನೆ ಕ್ಲಾಸ್ಗಳಿಗೆ ಅಂತಹ ರೀತಿಯ ಅಬ್ಸ್ಟ್ರ್ಯಾಕ್ಟ್ ಕಲ್ಪನೆ ಏಕೆ ಬೇಕು ಎಂದು ನಾನು ನಿಮಗೆ ತೋರಿಸುತ್ತೇನೆ ಆದರೆ ನಾನು ಇಲ್ಲಿ ಹೈಲೈಟ್ ಮಾಡಲು ಬಯಸುವ ಒಂದು ಅಂಶವೆಂದರೆ ಈ ಉದಾಹರಣೆಯಲ್ಲಿ ಎಲ್ಲಾ ಲೀಫ್ ಕ್ಲಾಸ್ಗಳು ಕಾಂಕ್ರೀಟ್ ಆಗಿದ್ದು ಅದು ಯಾವಾಗಲೂ ಇರುತ್ತದೆ ಮತ್ತು ಇಲ್ಲಿ ಎಲ್ಲಾ ನಾನ್ ಲೀಫ್ ಕ್ಲಾಸ್ಗಳು ಅಬ್ಸ್ಟ್ರ್ಯಾಕ್ಟ್ ಆಗಿವೆ ಈಗ ಈ ಭಾಗವು ಘಟನೆಯಾಗಿದೆ ನಾನ್ ಲೀಫ್ ಕ್ಲಾಸ್ ಅಬ್ಸ್ಟ್ರ್ಯಾಕ್ಟ್ ಆಗಿರುವುದಿಲ್ಲ ಮತ್ತು ಅಬ್ಸ್ಟ್ರ್ಯಾಕ್ಟ್ ಕ್ಲಾಸ್ ಯಾವಾಗಲೂ ನಾನ್ ಲೀಫ್ ಆಗಿರಬೇಕು ಆದರೆ ನಾನ್ ಲೀಫ್ ಕ್ಲಾಸ್ ಕಾಂಕ್ರೀಟ್ ಕ್ಲಾಸ್ ಆಗಿರಬಹುದು ಅಂದರೆ ನಾವು ಅದನ್ನು ನಂತರ ವಿವರಿಸುತ್ತೇವೆ ಅದು ಡಿಸೈನ್ನ ಉತ್ತಮ ಶೈಲಿಯಲ್ಲ ಆದರೆ ನಾನ್ ಲೀಫ್ ಕ್ಲಾಸ್ಗಳು ಸಹ ಕಾಂಕ್ರೀಟ್ ಕ್ಲಾಸ್ಗಳಾಗಿರುವ ಅನೇಕ ಹೈರಾರ್ಖಿಗಳ ಡಿಸೈನ್ಗಳಿವೆ ಆದರೆ ನೀವು ಎಂದಿಗೂ ಲೀಫ್ ಕ್ಲಾಸ್ಅನ್ನು ಹೊಂದಲು ಸಾಧ್ಯವಿಲ್ಲ ಅದು ಕಾಂಕ್ರೀಟ್ ಕ್ಲಾಸ್ ಅಲ್ಲ ಅದು ಅಬ್ಸ್ಟ್ರ್ಯಾಕ್ಟ್ ಕ್ಲಾಸ್ ಆಗಿದೆ ಆದ್ದರಿಂದ ಈ ವಿಷಯದಲ್ಲಿ ಎಕ್ಸ್ಟೆನ್ಶನ್ಗಾಗಿ ಇನ್ಹೇರಿಟನ್ಸ್ ಮತ್ತು ರೆಸ್ಟ್ರಿಕ್ಷನ್ಗಾಗಿ ಇನ್ಹೇರಿಟನ್ಸ್ ಎಂಬ ಎರಡು ಕಲ್ಪನೆಗಳನ್ನು ಸಹ ನಾನು ಪರಿಚಯಿಸುತ್ತೇನೆ ನಾವು ಜೆನೆರಲೈಝೇಷನ್ನಿಂದ ಸ್ಪೆಷಲ್ಲೈಝೇಷನ್ ಗೆ ಹೋಗುವಾಗ ಇದು ಜೆನೆರಲೈಝೇಷನ್ನಿಂದ ಸ್ಪೆಷಲ್ಲೈಝೇಷನ್ ಗೆ ಹೋಗುವಾಗ ಇದು ಒಂದು ಹೈರಾರ್ಖಿ ಆಗಿದೆ ಎಂದು ನಾವು ಹೇಳಿದ್ದೇವೆ ನಾವು ಎಲ್ಲಾ ಪ್ರೊಪರ್ಟಿಗಳನ್ನು ಇನ್ಹೇರಿಟನ್ಸ್ ಆಗಿ ಪಡೆದುಕೊಳ್ಳುತ್ತೇವೆ ಮತ್ತು ನಂತರ ಕೆಲವು ಸಬ್ ಕ್ಲಾಸ್ಗಳ ಹೆಚ್ಚುವರಿ ಪ್ರೊಪರ್ಟಿಗಳನ್ನು ಸೇರಿಸುತ್ತೇವೆ ಈ ಸೇರಿಸಿದ ಪ್ರೊಪರ್ಟಿ ಗಳನ್ನು ನಾವು ಇನ್ಹೇರಿಟನ್ಸ್ಆಗಿ ಪಡೆದದ್ದಕ್ಕೆ ಸ್ವಂತವಾಗಿ ಸೇರಿಸಿಕೊಳ್ಳಬಹುದು ಆದರೆ ಅದು ನಾವು ಇನ್ಹೇರಿಟನ್ಸ್ಆಗಿ ಪಡೆದದ್ದನ್ನು ನಿರ್ಬಂಧಿಸಬಹುದು ಆದ್ದರಿಂದ ಉದಾಹರಣೆಯಾಗಿ ನಾವು ಸೂಪರ್ಕ್ಲಾಸ್ ಹಕ್ಕಿಯನ್ನು ಹೊಂದಿದ್ದರೆ ಮತ್ತು ಹದ್ದು ಒಂದು ಹಕ್ಕಿ ಎಂದು ನಾನು ಹೇಳುತ್ತೇನೆ ಆಗ ಖಂಡಿತವಾಗಿಯೂ ಹದ್ದು ಕೆಲವು ಪ್ರೊಪರ್ಟಿಗಳನ್ನು ಹೊಂದಿದೆ ಇದನ್ನು ಪಕ್ಷಿ ಕ್ಲಾಸ್ನಲ್ಲಿ ಸಾಮಾನ್ಯವಾಗಿ ಸೇರಿಸಲಾಗುವುದಿಲ್ಲ ಉದಾಹರಣೆಗೆ ಹದ್ದು ತನ್ನ ರೆಕ್ಕೆಗಳನ್ನು ಬಿಸಿ ಗಾಳಿಯ ಹರಿವಿನ ಮೇಲೆ ತಿರುಗಿಸದೆ ಬಂದರಿನಿಂದ ಉಳಿಯಬಹುದು ಅದು ಸಾಮಾನ್ಯವಾಗಿ ಪಕ್ಷಿಗಳಿಗೆ ಮಾಡಲಾಗುವುದಿಲ್ಲ ಆದ್ದರಿಂದ ನಾವು ಹದ್ದಿಗೆ ಬಂದಾಗ ಆ ಪ್ರೊಪರ್ಟಿಅನ್ನು ಪಕ್ಷಿ ಕ್ಲಾಸ್ ಗೆ ಸೇರಿಸುತ್ತಿದ್ದೇವೆ ಆದ್ದರಿಂದ ಇದು ಎಕ್ಸ್ ಟೆನ್ಶನ್ ಆಗಿದೆ ಸೆಡಾನ್ ನಾಲ್ಕು ವೀಲರ್ನ ಒಂದು ವಿಸ್ತರಣೆಯಾಗಿದೆ ಎಂದು ನಾವು ಹೇಳಬಹುದು ಏಕೆಂದರೆ ಸೆಡಾನ್ ನಾಲ್ಕು ವೀಲರ್ ಹೊಂದಿರುವ ಎಲ್ಲ ಪ್ರೊಪರ್ಟಿಗಳನ್ನು ಹೊಂದಿದೆ ಜೊತೆಗೆ ಇದು ಉತ್ತಮವಾದ ಅಂಗಡಿ ಮತ್ತು ಇನ್ನಿತರ ಪ್ರೊಪರ್ಟಿಗಳನ್ನು ಹೊಂದಿದೆ ಬಹುಶಃ ಉತ್ತಮ ಹವಾನಿಯಂತ್ರಣ ಮತ್ತು ನಾಲ್ಕು ವೀಲರ್ಗೆ ಅಗತ್ಯವಿಲ್ಲದ ಎಲ್ಲಾ ಪ್ರೊಪರ್ಟಿಗಳನ್ನು ಹೊಂದಿದೆ ಇನ್ನೊಂದು ಬದಿಯಲ್ಲಿ ಕೆಲವು ಪ್ರಕರಣಗಳಿವೆ ಆಸ್ಟ್ರಿಚ್ ಪಕ್ಷಿ ಎಂದು ನಾವು ಹೇಳುತ್ತೇವೆ ಅದು ನಮಗೆ ತಿಳಿದಿದೆ ಮತ್ತು ಆಸ್ಟ್ರಿಚ್ ಹಾರಲು ಸಾಧ್ಯವಿಲ್ಲ ಆದರೆ ಹಕ್ಕಿ ಹಾರಬಲ್ಲದು ಎಂದು ನಮಗೆ ತಿಳಿದಿದೆ ಆದ್ದರಿಂದ ಆಸ್ಟ್ರಿಚ್ ಒಂದು ಪಕ್ಷಿ ಎಂದು ನಾವು ಹೇಳಿದಾಗ ಪಕ್ಷಿ ಹೊಂದಿರುವ ಕೆಲವು ಪ್ರೊಪರ್ಟಿಗಳನ್ನು ನಾನು ನಿರ್ಬಂಧಿಸುತ್ತಿದ್ದೇನೆ ಆದ್ದರಿಂದ ಇದು ರೆಸ್ಟ್ರಿಕ್ಷನ್ ಇನ್ಹೇರಿಟನ್ಸ್ ಆಗಿದೆ ಅಂತೆಯೇ ಚೌಕವು ಆಯತ ಎಂದು ನಾವು ಹೇಳುತ್ತೇವೆ ಆದರೆ ಆಯತ ಎಂದರೇನು ಅದರ ಎಲ್ಲಾ ಆಂತರಿಕ ಕೋನಗಳನ್ನು ಹೊಂದಿರುವ ಲಂಬ ಕೋನ 90 ಡಿಗ್ರಿ ಚೌಕವು ಅದನ್ನು ತೃಪ್ತಿಪಡಿಸುತ್ತದೆ ಆದ್ದರಿಂದ ಚೌಕವು ಒಂದು ಆಯತವಾಗಿದೆ ಆದರೆ ನಾನು ಚೌಕವನ್ನು ಹೊಂದಿದ್ದೇನೆ ಎಂದು ನಾವು ಹೇಳಿದಾಗ ಭಾಗಗಳು ಸಮಾನವಾಗಿರಬೇಕು ಎಂಬ ಹೆಚ್ಚುವರಿ ರೆಸ್ಟ್ರಿಕ್ಷನ್ಅನ್ನು ನಾನು ಹೊಂದಿದ್ದೇನೆ ಅದು ಆಯತಕ್ಕೆ ಆಗುವುದಿಲ್ಲ ಇಲ್ಲಿ ನೀವು ಪರಿಣತಿ ಪಡೆದಾಗ ನಾವು ಸಬ್ ಕ್ಲಾಸ್ಗೆ ಹೆಚ್ಚಿನ ರೆಸ್ಟ್ರಿಕ್ಷನ್ಅನ್ನು ವಿಧಿಸುತ್ತಿದ್ದೇವೆ ಆದ್ದರಿಂದ ನೀವು ಹೈರಾರ್ಖಿಅನ್ನು ನೋಡಿದಾಗಲೆಲ್ಲಾ ಇದು ನಮ್ಮಲ್ಲಿ ಹೆಚ್ಚಿನವರು ಪಡೆಯುತ್ತಿರುವ ಅಂತರ್ಗತ ಅರ್ಥವಾಗಿದೆ ಎಕ್ಸ್ ಟೆನ್ಶನ್ಗಾಗಿ ಇನ್ಹೇರಿಟನ್ಸ್ ಇದೆ ಎಂದು ನಾನು ಹೆಚ್ಚು ಹೆಚ್ಚು ಪ್ರೊಪರ್ಟಿಗಳನ್ನು ಮರೆಮಾಡುತ್ತಿದ್ದೇನೆ ಆದರೆ ಪ್ರೊಪರ್ಟಿಗಳ ಸೇರ್ಪಡೆ ವಾಸ್ತವವಾಗಿ ಎಕ್ಸ್ ಟೆನ್ಶನ್ಅನ್ನು ಅರ್ಥೈಸಬಲ್ಲದು ಅಥವಾ ಇದು ಅನೇಕ ಸಂದರ್ಭಗಳಲ್ಲಿ ರೆಸ್ಟ್ರಿಕ್ಷನ್ಅನ್ನು ಸೂಚಿಸುತ್ತದೆ ಎಂಬುದನ್ನು ದಯವಿಟ್ಟು ನೆನಪಿನಲ್ಲಿಡಿ ಈ ಉಪನ್ಯಾಸದಲ್ಲಿ ನಾವು ಇಲ್ಲಿ ನಿಲ್ಲುತ್ತೇವೆ ಮತ್ತು ಈ ಮಾಡ್ಯೂಲ್ನ ಮುಂದಿನ ಭಾಗದಲ್ಲಿ ನಾವು ಪೋಲಿಮೋರ್ಫಿಸಂ ಇನ್ಹೇರಿಟನ್ಸ್ ಹೈರಾರ್ಖಿಗಳ ಬಗ್ಗೆ ಚರ್ಚಿಸುತ್ತೇವೆ